ನಾವು Vstall ಬಗ್ಗೆ ಸ್ವಲ್ಪ ಹೆಚ್ಚು ಸ್ಪಷ್ಟವಾಗಿ ಮಾತನಾಡುತ್ತೇವೆ ಏಕೆಂದರೆ ನೀವು ಕೊನೆಯ ಉಪನ್ಯಾಸವನ್ನು ನೋಡಿದರೆ ಅದು ಅರ್ಥಮಾಡಿಕೊಳ್ಳುವ ಪ್ರಯತ್ನವಾಗಿತ್ತು ನಾನು ಹೇಗೆ ನಿರ್ಧರಿಸುತ್ತೇನೆ ಎಂಜಿನಿಯರ್ ಹೇಗೆ ನಿರ್ಧರಿಸುತ್ತಾನೆ ಅಥವಾ ಡಿಸೈನರ್ ನಿರ್ಧರಿಸುತ್ತಾನೆ ಟೇಕ್ ಆಫ್ ಮಾಡಲು ವಿಂಗ್ ಲೋಡಿಂಗ್ ಯಾವುದು ಅಥವಾ ಇಳಿಯಲು ವಿಂಗ್ ಲೋಡಿಂಗ್ ನೀವು ನೋಡಿದರೆ Vstall ಅನ್ನು 2 W by S rho CLmax ನಿಂದ ನೀಡಲಾಗುತ್ತದೆ ಮತ್ತು ನಿಯಮಗಳ ಪ್ರಕಾರ V ಟೇಕ್ ಆಫ್ ಸುಮಾರು 1 1 Vstall ಆಗಿರುತ್ತದೆ ದಯವಿಟ್ಟು ಅರ್ಥಮಾಡಿಕೊಳ್ಳಿ ಈ ವಿಶೇಷಣಗಳು ವಾಯು ಮಿಲಿಟರಿ ವಿಮಾನ ಅಥವಾ ನಾಗರಿಕ ವಿಮಾನಗಳಿಗೆ ಸ್ವಲ್ಪ ಭಿನ್ನವಾಗಿರಬಹುದು ನೀವು ವಿಮಾನವನ್ನು ವಿನ್ಯಾಸಗೊಳಿಸುವಾಗ ನೀವು ಕೆಲವು ನಿಯಮಗಳನ್ನು ಪಾಲಿಸಬೇಕು ಮತ್ತು ನೀವು ಆ ವಿಶೇಷಣಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಈ ಉಪನ್ಯಾಸದ ಒಂದು ಭಾಗವೆಂದರೆ ನಾವು ಏನು ಮಾಡಬೇಕೆಂಬುದನ್ನು ನಿಮಗೆ ತಿಳಿಸುವುದು ಈಗ ಇದು ಬಹಳ ಮುಖ್ಯ V ಟೇಕ್ ಆಫ್ಗಾಗಿ ನಾವು ಏಕೆ ಹೆಚ್ಚು ಸಮಯವನ್ನು ಕಳೆಯುತ್ತಿದ್ದೇವೆ ಮೂಲತಃ ಟೇಕ್ಆಫ್ ಏನೆಂದು ನಾವು ಎಚ್ಚರಿಕೆಯಿಂದ ನೋಡಿದರೆ ವಿಮಾನವು ಟಾರ್ಮ್ಯಾಕ್ನಲ್ಲಿ ಬೆಚ್ಚಗಾಗಲು ಪ್ರಾರಂಭಿಸುತ್ತದೆ ಪೈಲಟ್ ಥ್ರೊಟಲ್ ಸೂಕ್ತವಾದ ಥ್ರೊಟಲ್ ಅನ್ನು ಹಾಕುತ್ತಾನೆ ಮತ್ತು ಅದು V ವೇಗವನ್ನು ಪಡೆಯಲು ಪ್ರಾರಂಭಿಸುತ್ತದೆ ಅದನ್ನು ನಾವು V ಲಿಫ್ಟ್ ಆಫ್ ಎಂದು ಕರೆಯುತ್ತೇವೆ ಪೈಲಟ್ ಮೂಗು ತಿರುಗಿಸಿ ದಾಳಿಯ ಕೋನವನ್ನು ಹೊಂದಿಸುತ್ತದೆ ಮತ್ತು ಅದು ಇಲ್ಲಿ ಅಸ್ಥಿರ ಹಾರಾಟವನ್ನು ಹೊಂದಿರುತ್ತದೆ ಮತ್ತು ನಂತರ ಇಲ್ಲಿಂದ ಅದು ಏರುತ್ತದೆ ಮತ್ತು ಅದು ಮಿಲಿಟರಿ ಅಥವಾ ನಾಗರಿಕ ವಿಮಾನಗಳನ್ನು ಅವಲಂಬಿಸಿ ಸ್ಪಷ್ಟವಾದ 50 ಅಡಿ ಎತ್ತರ ಅಥವಾ 35 ಅಡಿ ಎತ್ತರವನ್ನು ನಿಯಂತ್ರಿಸುವ ಮೂಲಕ ಮಾಡಬೇಕು ಒಮ್ಮೆ ಅದು ಸಂಪೂರ್ಣ ಸ್ಥಿತಿಯನ್ನು ಪೂರೈಸಿದ ನಂತರ ದೂರವು ಕಟ್ಟುನಿಟ್ಟಾಗಿ ಮಾತನಾಡುವುದು ದೂರವನ್ನು ಸರಿಯಾಗಿ ತೆಗೆದುಕೊಳ್ಳಿ ಆದರೆ ಇದು ವಿನ್ಯಾಸಕನಿಗೆ ಒಂದು ಸವಾಲಾಗಿದೆ ಇಲ್ಲಿಂದ ಇಲ್ಲಿಗೆ ಈ ದೂರವನ್ನು ನಾವು ಅದನ್ನು s ಲಿಫ್ಟ್ ಆಫ್ ಎಂದು ಕರೆಯಬಹುದೆಂದು ನೋಡಲು ಅವರು ಪ್ರಯತ್ನಿಸುತ್ತಾರೆ ನೀವು ಅದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಲು ಪ್ರಯತ್ನಿಸುತ್ತೀರಿ ಮತ್ತು ಈ ಲಿಫ್ಟ್ ಅನ್ನು ಕಡಿಮೆ ಮಾಡಲು ನೀವು ಬಯಸಿದರೆ ನಂತರ ಈ ದೂರ ಇಲ್ಲಿಂದ ಇಲ್ಲಿಗೆ ನಾನು ವಿಮಾನವನ್ನು ವೇಗವಾಗಿ ವೇಗಗೊಳಿಸಬೇಕು ಆದ್ದರಿಂದ ಶೂನ್ಯದಿಂದ ಅದು ಬೇಗನೆ Vಲಿಫ್ಟಾಫ್ಗೆ ಬರುತ್ತದೆ ಅದು ವಿಮಾನವನ್ನು ಉರುಳಿಸಿ ಏರುತ್ತದೆ ಆದ್ದರಿಂದ ನೀವು ಲಿಫ್ಟ್ ಅನ್ನು ಕಡಿಮೆ ಮಾಡಲು ಬಯಸಿದರೆ WTಗೆ ಬೇಡಿಕೆ ಇದೆ ಆದ್ದರಿಂದ ನೀವು ಹೆಚ್ಚಿನ ಎಂಜಿನ್ ಹೆಚ್ಚಿನ ಪವರ್ ಎಂಜಿನ್ ಅನ್ನು ಬದಲಾಯಿಸಲು ಅಥವಾ ಹಾಕಲು ಬಯಸುವ ಕ್ಷಣವೇ ಸಮಸ್ಯೆ ತೂಕದ ದಂಡವಿದೆ ನಿರ್ವಹಣೆ ದಂಡವಿದೆ ವೆಚ್ಚದ ದಂಡವಿದೆ ಆದ್ದರಿಂದ ವಿಂಗ್ ಲೋಡಿಂಗ್ ಮೂಲಕ ಅಥವಾ CLma ಮೂಲಕ ಈ ಅಗತ್ಯವನ್ನು ಪೂರೈಸುವ ಪರ್ಯಾಯ ಮಾರ್ಗವನ್ನು ಕಂಡುಹಿಡಿಯಲು ನಾವು ಏಕೆ ಪ್ರಯತ್ನಿಸಬಾರದು ಕ್ರೂಸ್ಗೆ ಅಗತ್ಯವಿರುವ TWನಿಮಗೆ ಹೆಚ್ಚು ತಿಳಿದಿರುವ ಕಾರಣ ವಾಯುಬಲವೈಜ್ಞಾನಿಕ ದಕ್ಷತೆಯಿಂದ ಸಿಎಲ್ನಿಂದ ಸಿಎಲ್ ಮತ್ತು ಸಿಡಿ ಮೂಲಕ CLCD ಸಾಮಾನ್ಯವಾಗಿ 15 ಆಗಿರುತ್ತದೆ ಆದ್ದರಿಂದ ಕ್ರೂಸ್ ಸಮಯದಲ್ಲಿ ಅಗತ್ಯವಿರುವ TW1 ರಿಂದ 15 ಆಗಿರುತ್ತದೆ ಆದ್ದರಿಂದ 0 1 ಕ್ಕಿಂತ ಕಡಿಮೆ ಆದರೆ ಏರಲು ಇದು ನಿಮಗೆ ತಿಳಿದಿರುತ್ತದೆ TWsin gamma plus 1 by CL by CD ಮತ್ತು gamma 10 ಡಿಗ್ರಿ ಆಗಿದ್ದರೆ ನೀವು ವೇಗವಾಗಿ ವೇಗಗೊಳಿಸಲು ಬಯಸದ ಹೊರತು 0 2 ಅಥವಾ 0 25 ಎಂದು ಪರಿಗಣಿಸುತ್ತೀರಿ ಹೆಚ್ಚುವರಿ ಘಟಕವನ್ನು ಸೇರಿಸಲಾಗುತ್ತದೆ ಆದ್ದರಿಂದ ಆ ಮೂಲಕ TW ಅನ್ನು ಹೆಚ್ಚು ನಿಯಂತ್ರಿಸಲಾಗುತ್ತದೆ ಅಥವಾ ಕ್ರೂಸ್ ಏರುವ ಮೂಲಕ ತಿರುವು ದರದಿಂದ ವಿಭಿನ್ನ ವೇಗವರ್ಧನೆಗಳಿಂದ ನಿಯಂತ್ರಿಸಲಾಗುತ್ತದೆ ಆದ್ದರಿಂದ ಇತರ ಆಯ್ಕೆಗಳು ಲಭ್ಯವಿದ್ದರೆ ಮುಖ್ಯವಾಗಿ ಎತ್ತುವಿಕೆಯನ್ನು ಕಡಿಮೆ ಮಾಡಲು ನೀವು ಎಂಜಿನ್ಗೆ ಅನಗತ್ಯ ತೆರಿಗೆ ಏಕೆ ನೀಡುತ್ತೀರಿ ಆದ್ದರಿಂದ ನಾನು Vstall ಅನ್ನು ಕಡಿಮೆ ಮಾಡಲು ಬಯಸಿದರೆ ಡಿಸೈನರ್ ಯಾವಾಗಲೂ ಹುಡುಕುತ್ತಾನೆ WS ಕಡಿಮೆ ಅಥವಾ CLmax ನಾನು ಹೆಚ್ಚಾಗುತ್ತೇನೆ ಏಕೆಂದರೆ ಟೇಕ್ಆಫ್ ಸಮಯದಲ್ಲಿ ನಾನು ಸ್ಥಳೀಯವಾಗಿ CLmax ಅನ್ನು ಹೆಚ್ಚಿಸಲು ಸಾಧ್ಯವಾದರೆ ಈ ಸಮಸ್ಯೆಯನ್ನು ತಿಳಿದುಕೊಳ್ಳಲು ನನಗೆ ಸಾಧ್ಯವಾಗುತ್ತದೆ ನಾನು ಹೆಚ್ಚಿನ CLmax ಅನ್ನು ಇಟ್ಟುಕೊಂಡರೆ ಹೆಚ್ಚಿನ ಪ್ರೇರಿತ ಡ್ರ್ಯಾಗ್ ಇರುತ್ತದೆ ಆದರೆ ಕ್ರೂಸ್ ಸಮಯದಲ್ಲಿ ನನಗೆ ಹೆಚ್ಚಿನ CLmax ಅಗತ್ಯವಿಲ್ಲ ಏಕೆಂದರೆ ಆ ಸಮಯದಲ್ಲಿ CLmax CL ಅವಶ್ಯಕತೆಗಳು ಅಷ್ಟು ಹೆಚ್ಚಿಲ್ಲ ಇದು 0 2 0 3 ಆಗಿರಬಹುದು Vಟೇಕ್ಆಫ್ ವಿಷಯದಲ್ಲಿ ನೀವು ಮಾತನಾಡುವಾಗ ಇಡೀ ಗಮನವು ಹೋಗುತ್ತದೆ ಇದು Vstall ನ ಕೆಲವು ಶೇಕಡಾವಾರು ಅದು CLmax ಕಡೆಗೆ ಹೋಗುತ್ತದೆ CLmax ಅನ್ನು ನಾನು ಹೇಗೆ ಹೆಚ್ಚಿಸಬಹುದು ಹೈ ಲಿಫ್ಟ್ ಸಾಧನಗಳನ್ನು ಬಳಸುವ ಮೂಲಕ ನಾವು ಸಿಎಲ್ಮ್ಯಾಕ್ಸ್ ಅನ್ನು ಹೆಚ್ಚಿಸಬಹುದು ಎಂಬುದು ನಿಮಗೆ ತಿಳಿದಿದೆ ಸಡಿಲವಾಗಿ ನಾವು ಫ್ಲಾಪ್ಗಳನ್ನು ಪರಿಚಯಿಸಿದ್ದೇವೆ ನಾನು ಪ್ಲೇನ್ ವಿಂಗ್ ಅನ್ನು ತೆಗೆದುಕೊಂಡರೆ ಪ್ಲೇನ್ ವಿಂಗ್ ಅದರ CLmax ಎಂದು ಹೇಳಿದರೆ ಅದು 1 2 ಆಗಿದ್ದರೆ ಕೆಟ್ಟ ಆಯ್ಕೆ ಎಂದು ನಾನು ಹೇಳಲಾರೆ ಹೆಚ್ಚಾಗಿ ಏರ್ಫಾಯಿಲ್ ನಿಮ್ಮಲ್ಲಿರುವ ಏರೋಫಾಯಿಲ್ ಅನ್ನು ಬಾಹ್ಯರೇಖೆ ಮಾಡುವ ಮೂಲಕ CLmax 1 2 ಅನ್ನು ಹೊಂದಿರುತ್ತದೆ ಆದರೆ ಅದನ್ನು ನೋಡಿ ನೀವು 1 2 ರಿಂದ 1 5 ಕ್ಕೆ ಬದಲಾಯಿಸಬಹುದು ಈಗ ನಾವು ಮಾಡುತ್ತಿರುವುದು ಹೇಗಾದರೂ ನಾನು Wing camber ಅನ್ನು ಸ್ಥಳೀಯವಾಗಿ ಬದಲಾಯಿಸಬಹುದಾದರೆ ಅದು CLmax ಅನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಫ್ಲಾಪ್ನ ಈ ಪರಿಕಲ್ಪನೆಯು ಬಂದಿತು ಟೇಕ್ಆಫ್ ಸಮಯದಲ್ಲಿ ನೀವು ಫ್ಲಾಪ್ಗಳನ್ನು ತಿರುಗಿಸುತ್ತೀರಿ ಫ್ಲಾಪ್ಸ್ ನಮ್ಮ ವಿಮಾನದಲ್ಲಿಯೂ ನೀವು ನೋಡುತ್ತೀರಿ ಪ್ಲೇನ್ ಫ್ಲಾಪ್ಗಳಿವೆ ಇವು ಪ್ಲೇನ್ ಫ್ಲಾಪ್ಗಳು ಇವುಗಳನ್ನು ಕೆಳಕ್ಕೆ ತಿರುಗಿಸಬಹುದು ಮತ್ತು ಪ್ರಕ್ರಿಯೆಯಲ್ಲಿ ನಾವು ಏನು ಮಾಡಿದ್ದೇವೆ ನಾವು wing camber ಅನ್ನು ಬದಲಾಯಿಸಿದ್ದೇವೆ ಈ ಫ್ಲಾಪ್ ಅನ್ನು ತಿರುಗಿಸುವ ಮೂಲಕ wing ಏರೋಫಾಯಿಲ್ನ ಕೆಲವು ಭಾಗವನ್ನು ಮಾತ್ರ ಮಾಡಲಾಗಿದೆ ಹೆಚ್ಚುವರಿ ಕ್ಯಾಂಬರ್ ನೀಡಲಾಗಿದೆ ಮತ್ತು ಎಲ್ಲಾ ಭಾಗವನ್ನು ನೀಡಲಾಗುವುದಿಲ್ಲ ಎಂದು ನೀವು ಜಾಗರೂಕರಾಗಿರಬೇಕು ಅದು ನೀವು ಹೊಂದಿರಬೇಕಾದ ಪ್ರಮುಖ ಅವಲೋಕನವಾಗಿದೆ ಮತ್ತು ನೀವು ಅದನ್ನು ಮಾಡಿದರೆ ನೀವು ಇದನ್ನು 1 8 ಕ್ಕೆ ಹೆಚ್ಚಿಸಬಹುದು ಇವು ಕೆಲವು ತಾತ್ಕಾಲಿಕ ಸಂಖ್ಯೆ ಸರಿ ಇದನ್ನು ಪ್ಲೇನ್ ಫ್ಲಾಪ್ ಎಂದು ಕರೆಯಲಾಗುತ್ತದೆ ಈಗ ನೀವು ಇದನ್ನು ಪ್ರಶಂಸಿಸಬೇಕಾದ ಮತ್ತೊಂದು ಆಸಕ್ತಿದಾಯಕ ವಿನ್ಯಾಸವಿದೆ ಇದನ್ನು ಸ್ಪ್ಲಿಟ್ ಫ್ಲಾಪ್ ಎಂದು ಕರೆಯಲಾಗುತ್ತದೆ ಸ್ಪ್ಲಿಟ್ ಫ್ಲಾಪ್ನಲ್ಲಿ ಏನು ಮಾಡಲಾಗುತ್ತದೆ ಅದು ಇಲ್ಲಿ ಒಂದು ವಿಚಲನವನ್ನು ನೀಡುವುದಲ್ಲದೆ ನೀವು ಈ ರೀತಿಯ ಚಲನೆಯನ್ನು ಸಹ ನೀಡಬಹುದು ಸರಿ ಆದ್ದರಿಂದ ನೀವು ನೋಡಿದರೆ ಅದು ಈ ರೀತಿ ತೆರೆದುಕೊಳ್ಳುತ್ತದೆ ಮತ್ತು ಅದು ಮುಂದೆ ಹೋಗಬಹುದು ಆದ್ದರಿಂದ ಅದು ಏನು ಮಾಡುತ್ತಿದೆ ಎಂದರೆ ಕ್ಯಾಂಬರ್ ಅನ್ನು ಬದಲಿಸುವುದು ಮಾತ್ರವಲ್ಲ ಅದು ಪ್ರದೇಶವನ್ನು ಹೆಚ್ಚಿಸುತ್ತಿದೆ ಆದ್ದರಿಂದ ನಿಮಗೆ ಎರಡು ಪ್ರಯೋಜನವಿದೆ ಆದ್ದರಿಂದ ಇದು ಅದ್ಭುತವಾದ ಆಲೋಚನಾ ಪ್ರಕ್ರಿಯೆ ನಾವೀನ್ಯತೆಗಳಲ್ಲಿ ಒಂದಾಗಿದೆ ಮತ್ತು ನೀವು ಅನೇಕ ಏರೋಫಾಯಿಲ್ ಮತ್ತು ಫ್ಲಾಪ್ ಸಂಯೋಜನೆಗಳು ಇದನ್ನು ಮೌನವಾಗಿ ಆಧರಿಸಿದೆ ಸರಿ ಇದಕ್ಕೆ ಮೌಲ್ಯಗಳನ್ನು ಸೇರಿಸಲಾಗಿದೆ ಆದರೆ ಇದು ಅದ್ಭುತವಾದ ವೀಕ್ಷಣೆಯಾಗಿದೆ ಮತ್ತು ವಾಸ್ತವವಾಗಿ ನೀವು 1 8 ಅಥವಾ ಹೆಚ್ಚಾಗಿ ಸಾಮಾನ್ಯ ಏರೋಫಾಯಿಲ್ ಅನ್ನು ತಲುಪಲು ಪ್ರಯತ್ನಿಸಿದಾಗ ಈ 1 8 ಅನ್ನು ನೀವು ಕಾಣಬಹುದು ಇದು ನಿಮಗೆ ಸಹಾಯ ಮಾಡುವ ಸ್ಪ್ಲಿಟ್ ಏರೋಫಾಯಿಲ್ ಆಗಿದೆ ನಾವು ಸ್ಪ್ಲಿಟ್ ಏರೋಫಾಯಿಲ್ ಫ್ಲಾಪ್ಗಳನ್ನು ಆಯ್ಕೆ ಮಾಡಿದ್ದೇವೆ ಈಗ ಪ್ರಶ್ನೆಯೆಂದರೆ ನಾನು ಅದನ್ನು ಈ ರೀತಿ ವಿಭಜಿಸಿದ್ದೇನೆ ನಾನು ಅದನ್ನು ಈ ರೀತಿ ತಿರುಗಿಸುತ್ತೇನೆ ಹರಿವು ಮೇಲಿನಿಂದ ಬೇರ್ಪಡಿಸುವ ಸಾಧ್ಯತೆಯಿದೆ ಸರಿ ಈ ಹರಿವು ಇಲ್ಲಿಂದ ಬರುತ್ತಿರುವಂತೆ ಅದು ವಿಭಿನ್ನವಾಗಿದ್ದರೆ ಅವು ಬೇರ್ಪಡಿಸಬಹುದು ಆದ್ದರಿಂದ ನೀವು CLmaxನ ಆ ದಕ್ಷತೆಯನ್ನು ಪಡೆಯದಿರಬಹುದು ಆದ್ದರಿಂದ ಇಲ್ಲಿಂದ ಏನಾದರೂ ಬೇರ್ಪಡುತ್ತಿದ್ದರೆ ಅದನ್ನು ನಿಭಾಯಿಸುವ ಮಾರ್ಗ ಯಾವುದು ನಾನು ಅದನ್ನು ವಿಳಂಬಗೊಳಿಸಲು ಬಯಸುತ್ತೇನೆ ವಿಳಂಬ ಎಂದರೆ ಅದಕ್ಕೆ ಶಕ್ತಿಯನ್ನು ಪಂಪ್ ಮಾಡುವ ಮೂಲಕ ನಾನು ಹೇಗೆ ವಿಳಂಬ ಮಾಡಬಹುದು ಸರಿ ಆದ್ದರಿಂದ ಏನು ಮಾಡಲಾಗಿದೆ ನಾನು ಇಲ್ಲಿ ಸ್ಲಾಟ್ ಅನ್ನು ರಚಿಸಿದರೆ ಗಾಳಿಯ ಹರಿವು ಇಲ್ಲಿಗೆ ಬರಲಿ ಮತ್ತು ಅವರು ಹೋಗುತ್ತಾರೆ ಏಕೆಂದರೆ ಇದು ಒಂದು ಸಣ್ಣ ಪ್ರದೇಶವಾಗಿದೆ ಆದ್ದರಿಂದ ಹೆಚ್ಚಿನ ವೇಗ ಹೆಚ್ಚಳ ಇರುತ್ತದೆ ಆದ್ದರಿಂದ ಅದು ದ್ರವಕ್ಕೆ ಚಲನ ಶಕ್ತಿಯನ್ನು ನೀಡುತ್ತದೆ ಮತ್ತು ಬೇರ್ಪಡಿಕೆ ವಿಳಂಬವಾಗುತ್ತದೆ ಮತ್ತು ನೀವು CLmax ಪಡೆಯುವ ಪ್ರಕ್ರಿಯೆ ಆದ್ದರಿಂದ ಈ ಪರಿಕಲ್ಪನೆಯನ್ನು ಏಕ ಸ್ಲಾಟ್ ಫ್ಲಾಪ್ಗಾಗಿ ಬಳಸಲಾಗುತ್ತದೆ ಪರಿಕಲ್ಪನೆ ಸರಳವಾಗಿದೆ ನಾವು ಈಗ ಚರ್ಚಿಸಿದಂತೆ ಇದು ಏರೋಫಾಯಿಲ್ ಮತ್ತು ಈಗ ಒಮ್ಮೆ ನೀವು ಫ್ಲಾಪ್ ಅನ್ನು ತಿರುಗಿಸಿದರೆ ಅಂತರವಿದೆ ಎಂದು ಖಚಿತಪಡಿಸಿಕೊಳ್ಳಿ ಆದ್ದರಿಂದ ಗಾಳಿಯು ಬರುತ್ತದೆ ಮತ್ತು ಅವುಗಳು ಈ ಮೂಲಕ ಹೋಗುತ್ತವೆ ಮತ್ತು ಅದು ಪ್ರತ್ಯೇಕತೆಯನ್ನು ವಿಳಂಬಗೊಳಿಸಲು ಸಹಾಯ ಮಾಡುತ್ತದೆ ನಾನು ಅದನ್ನು ಮತ್ತಷ್ಟು ಸರಿಯಾಗಿ ತಿರುಗಿಸಬಹುದು ಆದರೆ ಡಿಸೈನರ್ ಆಗಿ ಜಾಗರೂಕರಾಗಿರಿ ನಾನು ಈ ಭಾಗವನ್ನು ಬಾಹ್ಯರೇಖೆ ಮಾಡಬೇಕು ಈ ರೀತಿಯಾಗಿ ಹರಿವು ನಿಜವಾಗಿಯೂ ಈ ರೀತಿಯಾಗಿ ಹೋಗುತ್ತದೆ ನೀವು ಇಲ್ಲಿ ಬಾಹ್ಯರೇಖೆಯನ್ನು ತಪ್ಪಾಗಿ ಮಾಡಿದ್ದರೆ ಹರಿವು ಈ ರೀತಿ ಹೋಗಬಹುದು ಆದ್ದರಿಂದ ಬಹಳಷ್ಟು CFD ಅಧ್ಯಯನಗಳು ಸಾಕಷ್ಟು ಗಾಳಿ ಸುರಂಗ ಅಧ್ಯಯನಗಳು ನಡೆಯುತ್ತವೆ ಮತ್ತು ನೀವು ನಿಜವಾಗಿಯೂ ಈ ಸ್ಲಾಟ್ ಅನ್ನು ವಿನ್ಯಾಸಗೊಳಿಸುತ್ತೀರಿ ಸರಿ ಆದ್ದರಿಂದ ಇದನ್ನು ಒಂದೇ ಸ್ಲಾಟ್ ಫ್ಲಾಪ್ ಅಡಿಯಲ್ಲಿ ಮುಚ್ಚಲಾಗುತ್ತದೆ ಸರಿ ನೀವು ಒಂದೇ ಸ್ಲಾಟ್ ಮಾಡಿದ ಫ್ಲಾಪ್ ಮಾಡುವ ಕ್ಷಣ ಆದ್ದರಿಂದ ಕಲ್ಪನೆಗೆ ವಿಸ್ತೃತ ಡಬಲ್ ಸ್ಲಾಟ್ ಫ್ಲಾಪ್ ಸಿಕ್ಕಿತು ಈಗ ನಿಮಗೆ ದೃಶ್ಯೀಕರಿಸುವುದು ಕಷ್ಟವಾಗಬಾರದು ಎಂದು ನಿಮಗೆ ತಿಳಿದಿದೆ ಡಬಲ್ ಸ್ಲಾಟ್ಡ್ ಫ್ಲಾಪ್ ಎಂದರೇನು 65 ಡಿಗ್ರಿ ನೀಡುವ ಮೂಲಕ ಇದು ಪ್ರತ್ಯೇಕಿಸುತ್ತದೆ ಎಂದು ಭಾವಿಸೋಣ ನೀವು ಅದಕ್ಕೆ 65 ಕೊಡುವುದಿಲ್ಲ ಇದಕ್ಕೆ ಇನ್ನೂ 15 ಡಿಗ್ರಿ ನೀಡಿ ಈಗ ಎಲ್ಲೆಡೆ ಒಂದು ರಂಧ್ರವಿದೆ ಆದ್ದರಿಂದ ಈಗ ನೀವು CLmaxನಲ್ಲಿ ಹೆಚ್ಚು ಪರಿಣಾಮಕಾರಿ ವರ್ಧನೆಯನ್ನು ಹೊಂದಬಹುದು ಇದು ಈಗ ಸ್ಪಷ್ಟವಾಗಿದೆಯೇ ನಾನು ಹೇಳುತ್ತಿರುವುದು ನೀವು ಇದನ್ನು ತಿರುಗಿಸಿದರೆ ಮತ್ತು 50 ಡಿಗ್ರಿ ಹೇಳುವ ಮೂಲಕ ಸ್ಲಾಟ್ ಇದೆ ಮತ್ತು ನೀವು ಚಿಂತೆ ಮಾಡುತ್ತೀರಿ ನಾನು ಸ್ಲಾಟ್ ಹೊಂದಿದ್ದರೂ ಸಹ ಇದು ಪ್ರತ್ಯೇಕವಾಗಬಹುದು ಆದ್ದರಿಂದ ಇದನ್ನು ಮಾಡಬೇಡಿ ನೀವು ಇದನ್ನು ಏನು ಹೇಳುತ್ತೀರಿ ಇದಕ್ಕಾಗಿ ನೀವು ಅದನ್ನು ಕ್ರಮೇಣ ಹೆಚ್ಚಿಸುತ್ತೀರಿ ನೀವು ಅದನ್ನು 30 ಡಿಗ್ರಿಗಳಿಗೆ ಮಾಡಬಹುದು ಮತ್ತು ಇದು 20 ಡಿಗ್ರಿ ಆಗಿರಬಹುದು ಏಕೆಂದರೆ ಹರಿವು ಸಹ ಇಲ್ಲಿಂದ ಬರುತ್ತಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಒಟ್ಟಾರೆ ಪರಿಣಾಮಕಾರಿತ್ವವನ್ನು ನೀವು ಹೆಚ್ಚಿಸಬಹುದು ಮತ್ತು ಒಂದೇ ಸ್ಲಾಟ್ಗಾಗಿ ನೀವು ವಿಶಿಷ್ಟ ಸಂಖ್ಯೆಗಳನ್ನು ನೋಡಿದರೆ ಅದು ಸುಮಾರು 2 2 ರಷ್ಟಾಗುತ್ತದೆ ಇವು ಕೇವಲ ವಿಶಿಷ್ಟ ಕ್ರಮ ನಿಖರವಾದ ಮೌಲ್ಯವನ್ನು ಪಡೆಯಲು ನಾವು ಚಾರ್ಟ್ಗಳನ್ನು ನೋಡಬೇಕಾಗಿದೆ ಅಥವಾ ನೀವು ಸುರಂಗ ಪರೀಕ್ಷೆಗೆ ಹೋಗುತ್ತೀರಿ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ ಈ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಂಡ ನಂತರ ನಾನು ಸ್ಲಾಟ್ ಹಾಕಿದರೆ ನಾನು ಪ್ರತ್ಯೇಕತೆಯನ್ನು ವಿಳಂಬಗೊಳಿಸಬಹುದು ಆದ್ದರಿಂದ ನಾನು ಡಿಫ್ಲೆಕ್ಷನ್ಗಳನ್ನು ಹೆಚ್ಚಿಸಬಹುದು ಆದ್ದರಿಂದ ಟ್ರಿಪಲ್ ಸ್ಲಾಟೆಡ್ ಫ್ಲಾಪ್ ಬಂದಿತು ಅದು ಹೇಗೆ ಕಾಣಬೇಕು ಇದು 1 ಇದು 2 ಮತ್ತು ಇದು 3 ಸರಿ ನೀವು ಅದನ್ನು ಮುಂದುವರಿಸಬಹುದು ಮತ್ತು ಟ್ರಿಪಲ್ ಸ್ಲಾಟ್ಡ್ ಫ್ಲಾಪ್ಗಾಗಿ ನೀವು 3 1 ವರೆಗೆ ಗುರಿಯನ್ನು ಹೊಂದಬಹುದು ಆದರೆ ನೀವು ಆ ಫ್ಲಾಪ್ಗಳನ್ನು ಸೇರಿಸುವಾಗಲೆಲ್ಲಾ ದಯವಿಟ್ಟು ಅದನ್ನು ಅರ್ಥಮಾಡಿಕೊಳ್ಳಿ ನಾವು ಕೆಲವು ಡ್ರ್ಯಾಗ್ ಘಟಕವನ್ನು ಸಹ ಹೊಂದಿದ್ದೇವೆ ಇದು ನಿರ್ವಹಣಾ ಸಮಸ್ಯೆಗಳನ್ನು ಸಹ ಹೊಂದಿರುತ್ತದೆ ಸರಿ ಅದಕ್ಕಾಗಿಯೇ ಆ ಸಂಯೋಜನೆ ಯಾವುವು ಎಂಬುದರ ಕುರಿತು ಅವರು ಕೆಲಸ ಮಾಡುವ ವಾಯುಬಲವಿಜ್ಞಾನ ವಿಶೇಷವಾಗಿ ಏರೋಫಾಯಿಲ್ ಏನಾಗಿರಬೇಕು ಈ ರೀತಿಯ ಸ್ಲಾಟ್ ಆಯಾಮ ಹೇಗಿರಬೇಕು ಆದ್ದರಿಂದ ಅದು CLCD ಆಗಿದೆ ರಾಜಿ ಮಾಡಿಕೊಂಡಿಲ್ಲ ಸರಿ ಮಲ್ಟಿ ಏರೋಫಾಯಿಲ್ ಹೈ ಲಿಫ್ಟ್ ಸಾಧನಗಳನ್ನು ವಿನ್ಯಾಸಗೊಳಿಸಲು ಬಹಳಷ್ಟು ಕೆಲಸಗಳು ನಡೆಯುತ್ತವೆ ಇದು ಮತ್ತೊಂದು ಜನಪ್ರಿಯ ಹೈ ಲಿಫ್ಟ್ ಸಾಧನಗಳು ಫೌಲರ್ ಫ್ಲಾಪ್ ಇದು ಸಾಮಾನ್ಯವಾಗಿ ಸ್ಪ್ಲಿಟ್ ಫ್ಲಾಪ್ ಪರಿಕಲ್ಪನೆಯಿಂದ ಪ್ರೇರಿತವಾಗಿದೆ ಮತ್ತು ಅಂದರೆ ಅದು ಕೆಳಗಿಳಿಯಬಹುದು ಚಲಿಸಬಹುದು ಆದರೆ ಸ್ಲಾಟ್ನೊಂದಿಗೆ ಸ್ಲಾಟ್ನೊಂದಿಗೆ ಸ್ಪ್ಲಿಟ್ ಫ್ಲಾಪ್ ಸ್ಥೂಲವಾಗಿ ನೀವು ಅಲ್ಲಿ ಕಲ್ಪಿಸಬಹುದು ಒಂದು ಫೌಲರ್ ಫ್ಲಾಪ್ ಆಗಿದೆ ಆದ್ದರಿಂದ ಸ್ಪ್ಲಿಟ್ ಫ್ಲಾಪ್ ಪರಿಕಲ್ಪನೆಯನ್ನು ಬಳಸಲಾಗುತ್ತಿದೆ cordಯನ್ನು ವಿಸ್ತರಿಸಲಾಗಿದೆ ಕ್ಯಾಂಬರ್ ವಿಸ್ತರಿಸಲಾಗಿದೆ ಮತ್ತು ನೀವು ಸ್ಲಾಟ್ ಅನ್ನು ಹಾಕಿದ್ದೀರಿ ಆದ್ದರಿಂದ ಹರಿವಿನ ಬೇರ್ಪಡಿಕೆ ವಿಳಂಬವಾಗುತ್ತದೆ ಇದು ಸರಳವಾಗಿದೆ ಹೆಚ್ಚಿನ ನಿರ್ವಹಣೆ ಅಗತ್ಯವಿಲ್ಲ ಡಿಸೈನರ್ ಯಾವಾಗಲೂ ಒಂದು ನಿರ್ದಿಷ್ಟ ತೂಕದ ವರ್ಗದೊಳಗೆ ಇರುವವರೆಗೆ ಅದನ್ನು ಹೊಂದಲು ಇಷ್ಟಪಡುತ್ತಾನೆ ಅದು ದೊಡ್ಡ ವಿಮಾನವಾಗಿದ್ದರೆ ಸ್ವಾಭಾವಿಕವಾಗಿ ನೀವು CLmax ಕ್ಸ್ ಅನ್ನು 4 ಅಥವಾ 5 ರವರೆಗೆ ಹೆಚ್ಚಿಸಬೇಕಾಗುತ್ತದೆ ಆದ್ದರಿಂದ ಅಲ್ಲಿ ನೀವು ಈ ಎಲ್ಲಾ ಸಂಕೀರ್ಣ ಫ್ಲಾಪ್ಗಾಗಿ ಹೋಗಬೇಕಾಗಿದೆ ನಾವು ಸ್ಲಾಟ್ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದು ನೀವು ಅರ್ಥಮಾಡಿಕೊಳ್ಳಬೇಕಾದ ಇನ್ನೊಂದು ವಿಷಯವಿದೆ ಅದು leading edge slat ಆಗಿದೆ ನೀವು ಈ ರೀತಿಯದನ್ನು leading edge ನಲ್ಲಿ ಇರಿಸಿ ಅಥವಾ ನಾನು ಅದನ್ನು ಸರಿಯಾಗಿ ಸೆಳೆಯುತ್ತಿದ್ದರೆ ಬಾಹ್ಯರೇಖೆಯನ್ನು ಕಾಪಾಡಿಕೊಳ್ಳಿ ಆದ್ದರಿಂದ ಪ್ರಮುಖ ತುದಿಯಲ್ಲಿ ಅದು ಇದೆ leading edge ನಿಂದ ಹಿಂದಿನ ಹರಿವನ್ನು ಶಕ್ತಿಯುತಗೊಳಿಸಲು ಹೋಗುವ ಹರಿವು ಇರುತ್ತದೆ ಮತ್ತು ಅದು ಸ್ಟಾಲ್ ಅನ್ನು ವಿಳಂಬಗೊಳಿಸುತ್ತದೆ ಆದ್ದರಿಂದ ನಾನು ಡಬಲ್ ಸ್ಲಾಟ್ಡ್ ಫ್ಲಾಪ್ ಹೊಂದಿದ್ದರೆ 2 7 ಎಂದು ನಾನು ತಕ್ಷಣ ನೋಡುತ್ತೀರಿ ಆದರೆ ನಾನು ಸ್ಲ್ಯಾಟ್ನೊಂದಿಗೆ ಸೇರಿಸಿದರೆ ನಾನು 3 ರವರೆಗೆ ಹೋಗಬಹುದು ನಂತರ ನಾನು ಇಲ್ಲಿ ಸ್ಲ್ಯಾಟ್ ಹಾಕಿದರೆ ಈ ಟ್ರಿಪಲ್ ಸ್ಲಾಟ್ ಅಂದರೆ ನಾನು ಇಲ್ಲಿ ಏನನ್ನಾದರೂ ಇರಿಸಿ ನಂತರ ನಾನು 3 5 ರವರೆಗೆ ಹೋಗಬಹುದು ಆದ್ದರಿಂದ ಈ ಎಲ್ಲಾ ವಿಷಯಗಳು ಈ ಎಲ್ಲಾ ಹೈ ಲಿಫ್ಟ್ ಸಾಧನಗಳು CLmax ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ನೀವು 1 2 ಅಥವಾ 1 5 ರಿಂದ ಅರ್ಥಮಾಡಿಕೊಳ್ಳಬಹುದು ನೀವು 3 ಕ್ಕೆ ಹೋಗುತ್ತಿದ್ದರೆ ಎಷ್ಟು ವರ್ಧನೆಯು ಸರಿಯಾಗಿದೆ ಏಕೆಂದರೆ Vstall ಇಳಿಯುತ್ತದೆ V ಟೇಕ್ ಆಫ್ ಹೋಗುತ್ತದೆ ಲಿಫ್ಟ್ ಆಫ್ ದೂರವು ಕಡಿಮೆಯಾಗುತ್ತದೆ ಮತ್ತು ಅದು ಬಹಳ ಮುಖ್ಯ CLmax ಈ ಸುತ್ತಲೂ ಸುಮಾರು 2 4 ರಿಂದ 3 ರ ಕ್ರಮದಲ್ಲಿರುವ ಈ ನಿಯಮಿತ ಸಾರಿಗೆ ವಿಮಾನದ ಸಂಖ್ಯೆಯನ್ನು ನಿಮಗೆ ತಿಳಿಸಲು ಆದ್ದರಿಂದ ನೀವು ಸಾಮಾನ್ಯ ಸಾರಿಗೆ ವಿಮಾನವನ್ನು ವಿನ್ಯಾಸಗೊಳಿಸುತ್ತಿದ್ದರೆ CLmax ಸುಮಾರು 2 3 ರಷ್ಟಿದೆ ಎಂದು ನಾನು ಶಿಫಾರಸು ಮಾಡುತ್ತೇನೆ ನಂತರ ಲೆಕ್ಕಾಚಾರವನ್ನು ಪ್ರಾರಂಭಿಸಿ ಒಮ್ಮೆ ನಾವು CLmax ಬಗ್ಗೆ ಮಾತನಾಡುವಾಗ ನಾವು ರೆಕ್ಕೆಗಳತ್ತ ಗಮನ ಹರಿಸುತ್ತೇವೆ ಆದ್ದರಿಂದ ಇದು ನಮ್ಮ ಫ್ಲಾಪ್ aileron ಇಲ್ಲಿ ಯಾರಾದರೂ ಆಗಿರುತ್ತಾರೆ ಆದ್ದರಿಂದ ನಾನು ಈ ಫ್ಲಾಪ್ಗಳನ್ನು ತಿರುಗಿಸುವಾಗ CL ಏನಾಗಿರಬೇಕು ಎಂದು ನಾನು ತಿಳಿದುಕೊಳ್ಳಬೇಕು ಡಿಸೈನರ್ ಹೇಗೆ aileron ನಿಜವಾಗಿಯೂ ಎಷ್ಟು ಉತ್ಪಾದಿಸುತ್ತದೆ ಎಂದು ನನಗೆ ತಿಳಿದಿದೆ ಏಕೆಂದರೆ ನಾನು ಇದನ್ನು ಒಮ್ಮೆ ತಿರುಗಿಸಿದರೆ ಫ್ಲಾಪ್ ಮಾಡಿದ ಪ್ರದೇಶವಾದ ಈ ಭಾಗ ಮಾತ್ರ ಅವರ ಕ್ಯಾಂಬರ್ ಸರಿಯಾಗಿ ಬದಲಾಗುತ್ತದೆ ಆದರೆ ಇಲ್ಲಿ ಕ್ಯಾಂಬರ್ ಒಂದೇ ಆಗಿರುತ್ತದೆ ಆದ್ದರಿಂದ ನಾನು ಈ ಫ್ಲಾಪ್ಗಳನ್ನು ತಿರುಗಿಸಿದ ನಂತರ CLmaxನ ಸ್ಥೂಲ ಮೌಲ್ಯವನ್ನು ಹೇಗೆ ಪಡೆಯುವುದು aspect ratio 6 ಕ್ಕಿಂತ ಹೆಚ್ಚಿದ್ದರೆ 3d CLmax ಏರೋಫಾಯಿಲ್ ನ 0 9CLmax ಕ್ಕೆ ಸರಿಸುಮಾರು ಸಮಾನವಾಗಿರುತ್ತದೆ CL alpha 3d ಸಂಬಂಧವು 1 ರಿಂದ Cl alpha 2d by 1 plus Cl alpha 2d by pi aspect ratio e ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಸಾಮಾನ್ಯವಾಗಿ 90 ಪ್ರತಿಶತವು ಉತ್ತಮ ಅಂದಾಜು ಮತ್ತು ನಂತರ ಈ ರೆಕ್ಕೆಯ CLmaxಗಾಗಿ ನೀವು ಇದನ್ನು ಉತ್ತಮ ಆರಂಭಿಕ ಅಂದಾಜಿನಂತೆ ಬಳಸಬಹುದು ಏಕೆಂದರೆ 90 ಪ್ರತಿಶತ ಅಥವಾ 0 9 CLmax ಆಗಿದ್ದರೆ ಇದನ್ನು S ಉಲ್ಲೇಖದಿಂದ ಫ್ಲಾಪ್ ಮಾಡಲಾಗಿದೆ S ಉಲ್ಲೇಖದಿಂದ ರೆಕ್ಕೆ ಪ್ರದೇಶ ಮತ್ತು Cl S ಉಲ್ಲೇಖಕ್ಕೆ ಒಳಪಡಿಸಲಾಗಿದೆ Cl ಅನ್ನು ಅನ್ ಫ್ಲಾಪ್ ಮಾಡಲಾಗಿದೆ ಎಂಬುದನ್ನು ದಯವಿಟ್ಟು ಗಮನಿಸಿ ಇದು ಬಹಳ ಮುಖ್ಯ ಇದು ಏರೋಫಾಯಿಲ್ ಸ್ಟಾಲ್ಗಳನ್ನು ಫ್ಲಾಪ್ ಮಾಡಿದ angle of attackದಲ್ಲಿ ಅನ್ಫ್ಲಾಪ್ ಮಾಡದ ಏರೋಫಾಯಿಲ್ನ ಲಿಫ್ಟ್ ಗುಣಾಂಕವಾಗಿದೆ ಈ ಹೇಳಿಕೆ ಮುಖ್ಯವಾಗಿದೆ ದಯವಿಟ್ಟು ಇದನ್ನು ಅರ್ಥಮಾಡಿಕೊಳ್ಳಿ Cl ಅನ್ ಫ್ಲಾಪ್ ಆಗುವ ಪ್ರಶ್ನೆಯನ್ನು ನಾವು ಕೇಳುತ್ತಿದ್ದೇವೆ ನೀವು ಫ್ಲಪ್ಪಿಂಗ್ ಮಾಡಿದ ಕ್ಷಣವನ್ನು ನೋಡಿ ಒಮ್ಮೆ ನೀವು ಈ ಫ್ಲಾಪ್ಗಳನ್ನು ಅದರ ಸ್ಟಾಲ್ angle ಇಳಿಸಿದರೆ ಅದು ಕಡಿಮೆಯಾಗುತ್ತದೆ ಏಕೆಂದರೆ ಕ್ಯಾಂಬರ್ ಹೆಚ್ಚಾಗಿದೆ ಇದು CL versus alpha ಆಗಿದ್ದರೆ ಕ್ಯಾಂಬರ್ CLmax ವರ್ಧನೆಗೆ ಇದು ಸಮ್ಮಿತೀಯವಾಗಿದ್ದರೆ ಆದರೆ stall angleವನ್ನು ನಾವು ಕಡಿಮೆ ಮಾಡುತ್ತೇವೆ ಆದ್ದರಿಂದ ಈ ಭಾಗವು ಎಷ್ಟು CL ಅನ್ನು ಉತ್ಪಾದಿಸುತ್ತದೆ ಎಂಬುದು ಈ ಸಂಭಾವಿತ ವ್ಯಕ್ತಿಯು ನಿಲ್ಲಬಾರದು ಎಂಬ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಅದರ ಸ್ಟಾಲ್ angle 10 ಡಿಗ್ರಿ ಎಂದು ನಾವು ಹೇಳೋಣ ನಂತರ ನೀವು 10 ಡಿಗ್ರಿಗಳಿಗೆ ಸಮಾನವಾದ alphaಗೆ ಅನುಗುಣವಾದ ಈ ಭಾಗದ CLಅನ್ನು ಮಾತ್ರ ಲೆಕ್ಕ ಹಾಕುತ್ತೀರಿ ಇದು ಸ್ಪಷ್ಟವಾಗಿದೆಯೇ ಆದ್ದರಿಂದ ಇದು ಬಹಳ ಮುಖ್ಯವಾದ ಹೇಳಿಕೆಯಾಗಿದೆ ಈ ಎಲ್ಲಾ ಅಭಿವ್ಯಕ್ತಿಗಳು ಸಂಖ್ಯೆಗಳಿಗೆ ಭಾವನೆಯನ್ನು ಬೆಳೆಸುವುದು ಆದರೆ ಐತಿಹಾಸಿಕ ಚಾರ್ಟ್ಗಳಿವೆ ಎಂದು ನೀವು ನೋಡುತ್ತೀರಿ ಅದು ನಿಮಗೆ ವಿವಿಧ ರೀತಿಯ ಫ್ಲಾಪ್ಗಳಿಗಾಗಿ CLmaxನ ವಿಭಿನ್ನ ಮೌಲ್ಯಗಳನ್ನು ನೀಡುತ್ತದೆ ಮತ್ತು ಅದನ್ನು ಈ ಉಪನ್ಯಾಸದಲ್ಲಿ ಅಥವಾ ಕಾರ್ಯಯೋಜನೆಯಲ್ಲಿಯೂ ಸೇರಿಸುತ್ತದೆ ಈಗ ನಾವು Vstall ಅನ್ನು ನಿರ್ವಹಿಸಲು ಅಗತ್ಯವಿರುವ wing loading ಯಾವುದು ಎಂದು ಹಿಂತಿರುಗುತ್ತಿದ್ದೇವೆ ನಾನು ನಿಮಗೆ ಹೇಳಿದಂತೆ ನಾವು ವಿವಿಧ ವರ್ಗದ ವಿಮಾನಗಳಿಗೆ ನಿಯಂತ್ರಕ ಸಂಸ್ಥೆಗಳ ಶಿಫಾರಸುಗೆ ಹಿಂತಿರುಗಬೇಕಾಗಿದೆ ನಾನು FAR23 ಗಾಗಿ ಒಂದು ಉದಾಹರಣೆಯನ್ನು ನೀಡುತ್ತಿದ್ದೇನೆ ಇದು ತುಂಬಾ ಹಳೆಯ ವಿವರಣೆಯಾಗಿದೆ ನಾನು ನಿಮಗೆ ಎಲ್ಲಾ ಹೊಸ ವಿವರಣೆಯನ್ನು ನೀಡುತ್ತೇನೆ ಅದು ಹೆಚ್ಚು ಪ್ರಮಾಣೀಕರಿಸಲ್ಪಟ್ಟಿದೆ ಒಬ್ಬರು 12500 ಪೌಂಡ್ಗಳಿಗಿಂತ ಕಡಿಮೆ ಬೆಲೆಗೆ ಹೇಳುತ್ತಾರೆ ಇದು ಟೇಕ್ಆಫ್ ಒಟ್ಟು ತೂಕ ಅವಶ್ಯಕತೆಯೆಂದರೆ Vstall 61 knotsಗಿಂತ ಹೆಚ್ಚಿರಬಾರದು ಇದು ಈ ಸಂಖ್ಯೆಗೆ ಮುಖ್ಯವಾಗಿದೆ ನೀವು ಏನೇ ಮಾಡಿದರೂ ಈ ತೂಕದ ವರ್ಗವು 61 knotsಗಿಂತ ಹೆಚ್ಚಿನದನ್ನು ಹೊಂದಿರಬಾರದು Vstall 61 knotsಗಳು ನಿಮಗೆ ತಿಳಿದಿರುವ ಕ್ಷಣವು ಸೆಕೆಂಡಿಗೆ ಸರಿಸುಮಾರು 30 ಮೀಟರ್ಗೆ ಸಮನಾಗಿರುತ್ತದೆ ಎಂದು ಹೇಳೋಣ ಸರಿ ಅದು ಅರ್ಧದಷ್ಟು ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನಿಮ್ಮ Vstall ಸೆಕೆಂಡಿಗೆ 30 ಮೀಟರ್ ಮತ್ತು ನಂತರ ಅದು 2 WS ಆಗಿದೆ ಚಳಿಗಾಲ ಮತ್ತು ಬೇಸಿಗೆಯಲ್ಲಿ ದೆಹಲಿಯಲ್ಲಿ ನೀವು ಹೆಚ್ಚಾಗಿ ಹಾರಾಟ ನಡೆಸುವ ನಿರ್ಣಾಯಕ ಎತ್ತರ ಯಾವುದು ಎಂಬುದನ್ನು ಆರಿಸಿ ಅದು ಚಳಿಗಾಲವಾಗಿದ್ದರೆ ಚಳಿಗಾಲದಲ್ಲಿ ನೀವು ಗಾಳಿಯ ಸಾಂದ್ರತೆಯನ್ನು ಹಾಕಿದರೆ ಅದು ಎಸ್ ನಿಂದ ದೊಡ್ಡ ಡಬ್ಲ್ಯೂ ನೀಡುತ್ತದೆ ಆದ್ದರಿಂದ ಆ ಎತ್ತರ ಯಾವುದು ಎಂಬುದರ ಆಧಾರದ ಮೇಲೆ ನೀವು ಆ ಸಂಖ್ಯೆಯನ್ನು ಇರಿಸಿ ಮತ್ತು ನೀವು ಯಾವ ರೀತಿಯ ವಿಮಾನವನ್ನು ಬಳಸುತ್ತಿರುವಿರಿ ಮತ್ತು ಯಾವ ರೀತಿಯ ಆ ವಿಮಾನವು ಹೆಚ್ಚಿನ ಲಿಫ್ಟ್ ಸಾಧನಗಳೊಂದಿಗೆ ಪೂರಕವಾಗಿದೆ ಸೆಸ್ನಾ 206 ನಂತಹ ಸಾಮಾನ್ಯ ವಾಯುಯಾನ ವಿಮಾನಕ್ಕಾಗಿ ಮತ್ತು ನೀವು ಪ್ಲೇನ್ ಫ್ಲಾಪ್ಗಳನ್ನು ಸಾಕಷ್ಟು ಉತ್ತಮವಾಗಿ ಕಾಣುತ್ತೀರಿ ಆದ್ದರಿಂದ ನೀವು ಒಂದು ಸಂಖ್ಯೆಯನ್ನು ಹಾಕುತ್ತೀರಿ ಮತ್ತು ಅದು ಪ್ಲೇನ್ ಫ್ಲಾಪ್ ಆಗಿದ್ದರೆ ಅದು 1 5 ಆಗಿರಬಹುದು ಮತ್ತು ಅದು ಸ್ಪ್ಲಿಟ್ ಫ್ಲಾಪ್ ಆಗಿದ್ದರೆ ಅದು 1 8 ಆಗಿರಬಹುದು ಇದು ಸ್ಲಾಟ್ ಹೊಂದಿದ್ದರೆ ನೀವು ಆ ಸಂಖ್ಯೆಯನ್ನು ಹಾಕುತ್ತೀರಿ ಮತ್ತು ಈಗ ಇದನ್ನು ಬಳಸಿಕೊಂಡು ನೀವು ಸ್ಟಾಲ್ ಅಥವಾ ವಿಸ್ಟಾಲ್ ಅವಶ್ಯಕತೆಯಿಂದ WSಅನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಇದು ಟೇಕ್ಆಫ್ನಿಂದ ಟೇಕ್ಆಫ್ ದೃಷ್ಟಿಕೋನದಿಂದ ಆದ್ದರಿಂದ ನಾನು ಹೆಚ್ಚು ಸ್ಪಷ್ಟವಾಗಿ ಬರೆದರೆ ಟೇಕ್ಆಫ್ಗಾಗಿ WS ನೀವು ಇಲ್ಲಿ ನೋಡಿದರೆ CLmaxಗೆ half rho Vstall square into CLmax ಆಗಿರುತ್ತದೆ ಸ್ವಲ್ಪ ದೋಷ ಕಂಡುಬಂದಿದೆ ಮತ್ತು ನೀವು ಅದರ ಬಗ್ಗೆ ಜಾಗರೂಕರಾಗಿರಬೇಕು ಮತ್ತು ಅದಕ್ಕಾಗಿಯೇ ನಾನು ಈಗ ಇಲ್ಲಿ ನಾನು ಆಗಾಗ್ಗೆ ಈ ರೀತಿಯ ದೋಷಕ್ಕೆ ಬರುತ್ತೇನೆ ಅದು ಚಿಕ್ಕದಾದರೂ ನಿರ್ದಿಷ್ಟತೆಯು Vstall 61 ಗಂಟುಗಳಿಗಿಂತ ಹೆಚ್ಚು ಅಥವಾ ಕಡಿಮೆ ಇರಬಾರದು ಎಂದು ಹೇಳುತ್ತದೆ ಆದರೆ ದಯವಿಟ್ಟು ಇದು Vstall ಎಂದು ಅರ್ಥಮಾಡಿಕೊಳ್ಳಿ V ಟೇಕ್ ಆಫ್ ಸುಮಾರು 1 1 ಪಟ್ಟು Vstall ಆಗಿರುತ್ತದೆ ಆದ್ದರಿಂದ ನೀವು ಟೇಕಾಫ್ ಮಾಡುವಾಗ ನೀವು CLmax ಸ್ಥಿತಿಯಲ್ಲಿ ಹಾರುತ್ತಿಲ್ಲ ನೀವು ಟೇಕಾಫ್ ಮಾಡಲು ಹೋದರೆ ನೀವು alpha ಸ್ಟಾಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೀರಿ ಎಂಬುದು ಸ್ಪಷ್ಟವಾಗಿದೆ angle of attackದಲ್ಲಿ ಸ್ವಲ್ಪ ಬದಲಾವಣೆಯು ವಿಮಾನವನ್ನು ಸ್ಟಾಲ್ನಲ್ಲಿ ಇರಿಸುತ್ತದೆ ನೀವು ಯಾಕೆ ಹಾಗೆ ಹಾರಬೇಕು ಸುರಕ್ಷತಾ ದೃಷ್ಟಿಕೋನದಿಂದ ನಾನು 8 9 ಡಿಗ್ರಿಗಳಿಗಿಂತ ಹೆಚ್ಚಿನ ಟೇಕ್ಆಫ್ಗೆ ವಿಮಾನ ಹಾರಾಟ ಮಾಡಬಾರದು ಆದ್ದರಿಂದ ನಾನು ಟೇಕಾಫ್ ಮಾಡುವಾಗ ಮತ್ತೊಂದು ಪ್ರಶ್ನೆ ನಿಮ್ಮ ಮನಸ್ಸಿಗೆ ಬರಬಹುದು ಅದು ತುಂಬಾ ವಿಮರ್ಶಾತ್ಮಕವಾಗಿದೆ ಅನೇಕ ಅಪಘಾತಗಳಿವೆ ಎಂದು ನಾನು ಏಕೆ ಹೇಳುತ್ತಿದ್ದೇನೆ TWಅವಶ್ಯಕತೆಯನ್ನು ಕಡಿಮೆ ಮಾಡುವ ಮಾನವ ಪ್ರವೃತ್ತಿ ಇದೆ ಎಂಬುದನ್ನು ನೆನಪಿಡಿ ಏಕೆಂದರೆ TW ವರ್ಧನೆಯು ನೀವು ದೊಡ್ಡ ಎಂಜಿನ್ ದೊಡ್ಡ ನಿರ್ವಹಣೆ ಹೊಂದಿರಬೇಕು ಆದ್ದರಿಂದ ವೆಚ್ಚವು ಹೆಚ್ಚಾಗುತ್ತದೆ ಆದ್ದರಿಂದ ನೀವು ಮಾಡುವ ಪ್ರಕ್ರಿಯೆಯಲ್ಲಿ ನಿಮಗೆ ತಿಳಿದಿರುವ ಅದನ್ನು ಕಡಿಮೆ ಮಾಡಲು ನೀವು ಪ್ರಯತ್ನಿಸುತ್ತೀರಿ ನಿಮಗೆ ಹೆಚ್ಚಿನ ಹೆಚ್ಚುವರಿ ಶಕ್ತಿಯಿಲ್ಲ ಮತ್ತು ಅದು ಜೆಟ್ ಎಂಜಿನ್ ಆಗಿದ್ದರೆ ಅದು ಜೆಟ್ ಎಂಜಿನ್ ಆಗಿದೆಯೆ ಎಂದು ಈಗಾಗಲೇ ನಿಮಗೆ ತಿಳಿದಿದೆ ನಂತರ ನಿಮ್ಮ ಬಗ್ಗೆ ಮಾತನಾಡುವ ಹೆಚ್ಚುವರಿ ಶಕ್ತಿ ಪ್ರೊಪೆಲ್ಲರ್ ಚಾಲಿತ ವಿಮಾನಕ್ಕೆ ಹೋಲಿಸಿದರೆ ಬ್ಯಾಂಡ್ವಿಡ್ತ್ ತುಂಬಾ ಚಿಕ್ಕದಾಗಿದೆ ಎಂದು ಹೇಳಿಕೊಳ್ಳುವ ದರ ಆದರೆ ಪ್ರೊಪೆಲ್ಲರ್ ಚಾಲಿತ ವಿಮಾನವು ನಿಮಗೆ ತಿಳಿದಿದ್ದರೆ ಇದು ಶಕ್ತಿಯಾಗಿದ್ದರೆ ಹೆಚ್ಚಿನ power ಲಭ್ಯವಿರುತ್ತದೆ ಆದರೆ ಚಾಲಿತ ಜೆಟ್ಗೆ ಆ ಅಂತರವು ಅಷ್ಟು ಹೆಚ್ಚಿಲ್ಲ ಮತ್ತು ಪೈಲಟ್ ಟೇಕ್ಆಫ್ಗೆ ಹೇಗೆ ಹೋಗುತ್ತಾನೆ ಅವನು V 0 ಗೆ ಸಮನಾಗಿ ಪ್ರಾರಂಭಿಸುತ್ತಾನೆ ವೇಗವನ್ನು ಪಡೆಯುತ್ತಾನೆ ಮತ್ತು ಅವನು ಸಾಕಷ್ಟು V ಲಿಫ್ಟ್ ಆಫ್ ಪಡೆದ ಸಮಯದಲ್ಲಿ ಅದು ವಿಮಾನವನ್ನು ತಿರುಗಿಸಬೇಕು ಮತ್ತು ನಂತರ ಏರಬೇಕು ಆದರೆ ಪೈಲಟ್ ಹಿಂದಿನ ದಿನಗಳಲ್ಲಿ ತೀರ್ಪು ದೋಷವನ್ನು ಮಾಡುತ್ತಾನೆ ಎಂದು ಹೇಳೋಣ ಮತ್ತು ನೀವು ಹೆಚ್ಚುವರಿ powerಯನ್ನು ಹೊಂದಿಲ್ಲ ಮತ್ತು ಅವನು ಇಲ್ಲಿಂದ ಮೇಲಕ್ಕೆತ್ತಲು ಪ್ರಯತ್ನಿಸುತ್ತಾನೆ ಏನಾಗುವುದೆಂದು ಇದು ಸಾಕಷ್ಟು ಲಿಫ್ಟ್ ಅನ್ನು ಸರಿಯಾಗಿ ಪಡೆಯುವುದಿಲ್ಲ ಆದರೆ ಪೈಲಟ್ ಮತ್ತೆ ಲಿಫ್ಟ್ ಪಡೆಯಲು ಸ್ಟಿಕ್ ಅನ್ನು ಎಳೆಯಲು ಪ್ರಯತ್ನಿಸುತ್ತಾನೆ ಮತ್ತು ಅವನು ಸ್ಟಾಲ್ ಮತ್ತು ಅಕಾಲಿಕ ಸ್ಟಾಲ್ ಅಕಾಲಿಕ ಟೇಕ್ಆಫ್ಗೆ ಹೋಗುತ್ತಾನೆ ಮತ್ತು ಅವನು ಈ ರೀತಿ ಇಳಿಯುತ್ತಾನೆ ಹನ್ಸಾ 3 ರ ಅಪಘಾತಗಳಲ್ಲಿ ಒಂದನ್ನು ನೀವು ನೋಡಿರಬಹುದು ನಾವು ಪೈಲಟ್ ಒಬ್ಬರನ್ನು ಕಳೆದುಕೊಂಡಿದ್ದೇವೆ ಅವನು ಏನು ಮಾಡಲು ಪ್ರಯತ್ನಿಸುತ್ತಿದ್ದನೆ ಕೆಲವು ಕುಶಲತೆ ನಮ್ಮೆಲ್ಲರಿಗೂ ದುರದೃಷ್ಟ ಅದು ಅಕಾಲಿಕ ಟೇಕ್ ಆಫ್ಗೆ ಉದಾಹರಣೆಯಾಗಿದೆ ನೀವು ಹೋಗಿ ಈ ರೀತಿ ತಿರುಗಿ ಟೇಕ್ಆಫ್ ಮಾಡಲು ಪ್ರಯತ್ನಿಸುತ್ತೀರಿ ಮತ್ತು ನೀವು ಸ್ಥಗಿತಗೊಳ್ಳುತ್ತೀರಿ ಮತ್ತು wing fall ಈ ರೀತಿ ಮತ್ತು ಪೈಲಟ್ ತನ್ನ ಪ್ರಾಣ ಕಳೆದುಕೊಂಡ ಆದ್ದರಿಂದ ಅದಕ್ಕಾಗಿಯೇ ನಾನು ಟೇಕ್ಆಫ್ನಲ್ಲಿ ಸಮಯವನ್ನು ಕಳೆಯುತ್ತಿದ್ದೇನೆ ಮತ್ತು ಇದು ಎಷ್ಟು ಮುಖ್ಯ ಎಂಬುದನ್ನು ನೀವೆಲ್ಲರೂ ಅರ್ಥಮಾಡಿಕೊಳ್ಳಬೇಕು ಅದಕ್ಕಾಗಿಯೇ ವಿಂಗ್ ಲೋಡಿಂಗ್ ನಾನು ಇಲ್ಲಿಗೆ ಸಂಪರ್ಕಿಸುತ್ತಿದ್ದೇನೆ ಮತ್ತು ನಾವು ಡಿಸೈನರ್ ಆಗಿರಬೇಕು ನಾವು ತುಂಬಾ ಸ್ಪಷ್ಟವಾಗಿರಬೇಕು ಆದರೆ ಸಮಸ್ಯೆ ಎಂದರೆ wing loading ಕಡಿಮೆ ಇದ್ದರೆ ಅಂದರೆ ರೆಕ್ಕೆ ಪ್ರದೇಶ ಹೆಚ್ಚು ಡ್ರ್ಯಾಗ್ ಹೆಚ್ಚಾಗುತ್ತದೆ ಮತ್ತು ಒತ್ತಡದ ಅವಶ್ಯಕತೆ ಹೆಚ್ಚಾಗುತ್ತದೆ ಎಂದು ನಿಮಗೆ ತಿಳಿದಿದೆ ನಂತರ ಇದು ಗಾಳಿಗೆ ಹೆಚ್ಚು ಸೂಕ್ಷ್ಮವಾಗಿರುತ್ತದೆ ಆದ್ದರಿಂದ ನಿರ್ವಹಿಸುವ ಗುಣಗಳ ಸಮಸ್ಯೆ ಕೂಡ ಬರುತ್ತದೆ W by S ಕಡಿಮೆ ಇದ್ದರೆ ನಿಮಗೆ ಹೆಚ್ಚು ವೇಗವನ್ನು ಹೆಚ್ಚಿಸಲು ಸಾಧ್ಯವಾಗುವುದಿಲ್ಲ ವಿಸ್ತೀರ್ಣ ಹೆಚ್ಚು ಆದ್ದರಿಂದ ಡ್ರ್ಯಾಗ್ ಹೆಚ್ಚು ಆಗುತ್ತದೆ ನಿಮಗೆ ವೇಗವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ನಿಮಗೆ ಹೆಚ್ಚಿನ ಶಕ್ತಿ ಬೇಕು ಆದ್ದರಿಂದ ಈ ಎಲ್ಲಾ ಸಂಘರ್ಷವು ವಿನ್ಯಾಸಕನಿಗೆ ಬರುತ್ತದೆ